ವಿದ್ಯುತ್ ಧ್ರುವೀಕರಣ ಮತ್ತು ಬೌಂಡ್ ಚಾರ್ಜ್ ಗಳು II ನಾವು ಹಿಂದಿನ ಉಪನ್ಯಾಸದಲ್ಲಿ ಮಾಧ್ಯಮ ಅಥವಾ ವಸ್ತುವನ್ನು ನೋಡುತ್ತಿದ್ದೆವು ಅದು ಕೆಲವು ಧ್ರುವೀಕರಣ ಸಾಂದ್ರತೆಯನ್ನು ಹೊಂದಿದೆ ಮತ್ತು ಆದ್ದರಿಂದ ನಿವ್ವಳ ದ್ವಿಧ್ರುವಿ ಕ್ಷಣ ಮತ್ತು ನಾವು ಬೌದ್ಧಿಕವಾಗಿ ನೋಡಿದ್ದೇವೆ ಮತ್ತು ಅದು ಮೇಲ್ಮೈ ಚಾರ್ಜ್ ಮತ್ತು ಬೃಹತ್ ಚಾರ್ಜ್ಗೆ ಕಾರಣವಾಗುತ್ತದೆ ಎಂದು ಹೇಳಿದರು ನಿಖರವಾಗಿ ಈ ಚಾರ್ಜ್ ಗಳು ಯಾವುವು ಅವು ಏನು ಉತ್ಪಾದಿಸುತ್ತವೆ ಈ ಉಪನ್ಯಾಸದಲ್ಲಿ ನಾವು ಏನನ್ನು ನೋಡಲು ಬಯಸುತ್ತೇವೆ ಅಂತಿಮವಾಗಿ ಈ ಆರೋಪಗಳಿಂದಾಗಿ ನಾವು ನೋಡಲು ಬಯಸುವ ಪರಿಣಾಮ ಅವು ಉತ್ಪಾದಿಸುವ ಕ್ಷೇತ್ರ ಅಥವಾ ಅವು ಉತ್ಪಾದಿಸುವ ಪೊಟೆನ್ಶಿಯಲ್ ಆದ್ದರಿಂದ ನಮ್ಮ ಕಲಿಕೆಯ ಭಾಗ ಯಾವ ರೀತಿಯ ಚಾರ್ಜ್ ಗಳು ಉಂಟಾಗುತ್ತವೆ ಈ ಪ್ರಮಾಣಗಳ ಮೂಲಕ ಮಾತ್ರ ಆಗುತ್ತದೆ ಏಕೆಂದರೆ ಇದು ನಾವು ಆಸಕ್ತಿ ಹೊಂದಿರುವ ಪ್ರಮಾಣವಾಗಿದೆ ಆದ್ದರಿಂದ ಧ್ರುವೀಕರಿಸಿದ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳೋಣ ಮತ್ತು ಅದು ಧ್ರುವೀಕರಣವನ್ನು ಹೊಂದಿರುತ್ತದೆ ಈ ಧ್ರುವೀಕರಣದ ಕಾರಣದಿಂದಾಗಿ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ ಪೊಟೆನ್ಶಿಯಲ್ ಅನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 p ಅಟ್ r ಪ್ರೈಮ್ ಡಾಟ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ d v ಪ್ರೈಮ್ ಎಂದು ನೀಡಲಾಗುವುದು d v ಪ್ರೈಮ್ ಎಂದರೆ ಈ ಚಾರ್ಜ್ ಗಳನ್ನು ನೀಡುವ ಪರಿಮಾಣದ ಮೇಲೆ ನಾನು ಸಂಯೋಜಿಸುತ್ತಿದ್ದೇನೆ ಈಗ ಇದನ್ನು ಅರ್ಥಮಾಡಿಕೊಳ್ಳಲು ನಾನು ಈ ಟ್ರಿಕ್ ಅನ್ನು ಬಳಸುತ್ತೇನೆ ನಾನು ಗ್ರೇಡಿಯಂಟ್ ತೆಗೆದುಕೊಂಡರೆ r ಮೈನಸ್ r ಪ್ರೈಮ್ ನ ಪ್ರೈಮ್ ವೇರಿಯೇಬಲ್ ಗೆ ಸಂಬಂಧಿಸಿದಂತೆ ಇದನ್ನು ನೀವು ಸುಲಭವಾಗಿ ತೋರಿಸಬಹುದು ನಾನು ನಿಮಗಾಗಿ ಇದನ್ನು ಅಭ್ಯಾಸ ಎಂದು ಬಿಡುತ್ತೇನೆ r ಮೈನಸ್ r ಪ್ರೈಮ್ ಅನ್ನು r ಮೈನಸ್ r ಪ್ರೈಮ್ ಕ್ಯೂಬ್ನಿಂದ ಭಾಗಿಸಲಾಗಿದೆ ಆದ್ದರಿಂದ ನಾನು ಇದನ್ನು ಬದಲಾಯಿಸಬಹುದು ಈ ಪ್ರಮಾಣದಿಂದ ಇಲ್ಲಿ ವೃತ್ತದಲ್ಲಿ ಕೆಂಪು ಮತ್ತು r ಅನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಶನ್ p r ಪ್ರೈಮ್ ಡಾಟ್ ಗ್ರೇಡಿಯಂಟ್ ಎಂದು ಬರೆಯಿರಿ ಈಗ ನಾವು ಕೆಲವು ಬದಲಾವಣೆಗಳನ್ನು ಮಾಡೋಣ p r ಪ್ರೈಮ್ ಡಾಟ್ ಗ್ರೇಡಿಯಂಟ್ 1 ಓವರ್ r ಮೈನಸ್ r ಪ್ರೈಮ್ ನಾನು ಬರೆಯಲು ಹೋಗುತ್ತೇನೆ p r ಪ್ರೈಮ್ ಅನ್ನು r ಮೈನಸ್ r ಪ್ರೈಮ್ ಮೈನಸ್ ನಿಂದ ಭಾಗಿಸಲಾಗಿದೆ ಪ್ರೈಮ್ಡ್ ವೇರಿಯೇಬಲ್ ಗೆ ಸಂಬಂಧಿಸಿದಂತೆ ಇದು ವಿಭಿನ್ನವಾಗಿದೆ ಪ್ರೈಮ್ಡ್ p r ಪ್ರೈಮ್ ನ ಡೈವರ್ಜೆನ್ಸ್ ಅನ್ನು r ಮೈನಸ್ r ಪ್ರೈಮ್ ನಿಂದ ಭಾಗಿಸಿ ಭಾಗಿಸಲಾಗಿದೆ ಇದು 1 d ಯಲ್ಲಿ ವೆಕ್ಟರ್ ಗುರುತನ್ನು ನೋಡುವುದು ತುಂಬಾ ಸುಲಭ 3 d ಯಲ್ಲಿ ಸಹ ನೋಡುವುದು ತುಂಬಾ ಸುಲಭ ಮತ್ತು ನೀವು ಅದನ್ನು ಕಾರ್ಯಗತಗೊಳಿಸಬಹುದು ಆದ್ದರಿಂದ ಪ್ರೈಮ್ ವೇರಿಯಬಲ್ 1 ಓವರ್ 4 ಪೈ ಎಪ್ಸಿಲಾನ್ 0 ಅನ್ನು ಪ್ರೈಮ್ ವೇರಿಯಬಲ್ p r ಪ್ರೈಮ್ ಗೆ ಸಂಬಂಧಿಸಿದಂತೆ ಡೈವರ್ಜೆನ್ಸ್ ಗೆ ವಿಂಗಡಿಸಿದರೆ ನಾನು ಪಡೆಯುತ್ತೇನೆ r ಮೈನಸ್ 9minus r ಪ್ರೈಮ್ d v ಪ್ರೈಮ್ ಮೈನಸ್ 1 ಓವರ್ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಶನ್ ದ ಡೈವರ್ಜೆನ್ಸ್ ಪ್ರೈಮ್ ಅನ್ನು r ಮೈನಸ್ನಿಂದ ಭಾಗಿಸಲಾಗಿದೆ r ಪ್ರೈಮ್ d v ಪ್ರೈಮ್ ಈ ಧ್ರುವೀಕೃತ ವಸ್ತುವನ್ನು ನಾವು ನೋಡುತ್ತಿದ್ದೇವೆ ಎಂಬುದನ್ನು ನೆನಪಿಡಿ ಈ ಮೊದಲ ಪದಕ್ಕೆ ನಾನು ಡೈವರ್ಜೆನ್ಸ್ ಪ್ರಮೇಯವನ್ನು ಬಳಸಬಹುದು ಮತ್ತು ಇದನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಶನ್ 1 ಓವರ್ r ಮೈನಸ್ r ಪ್ರೈಮ್ p r ಪ್ರೈಮ್ ಡಾಟ್ n ಪ್ರೈಮ್ ಎಂದು ಬರೆಯಬಹುದು n ಪ್ರೈಮ್ ಈ ಯೂನಿಟ್ ವೆಕ್ಟರ್ ಪರಿಮಾಣದಿಂದ ಹೊರಗಿದೆ ಇದು ಮೇಲ್ಮೈ ಅಂಶ d s ಜೊತೆಗೆ 1 ಓವರ್ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಶನ್ ದ ದಿಕ್ಕು ಮೈನಸ್ ಡೆಲ್ ಪ್ರೈಮ್ ಡಾಟ್ p r ಒಳಗೆ ಧ್ರುವೀಕರಣದ ಸಾಂದ್ರತೆಯ ಪ್ರೈಮ್ ವಿಭಜನೆಯನ್ನು r ಮೈನಸ್ r ಪ್ರೈಮ್ d v ಪ್ರೈಮ್ ಮೂಲಕ ತೆಗೆದುಕೊಳ್ಳುತ್ತೇನೆ ನಾನು ಇದನ್ನು ಸ್ವಲ್ಪ ವಿಭಿನ್ನ ರೂಪದಲ್ಲಿ ಬರೆಯುತ್ತೇನೆ ಮತ್ತು ಈ ಪ್ರಮಾಣಗಳ ಅರ್ಥವೇನೆಂದು ನೀವು ನೋಡುತ್ತೀರಿ 4 ಪೈ ಎಪ್ಸಿಲಾನ್ 0 ಇದೇ ಪರಿಮಾಣದಲ್ಲಿ ಮೇಲ್ಮೈ ಚಾರ್ಜ್ ಸಿಗ್ಮಾ ಇದ್ದರೆ ಮೇಲ್ಮೈ ಚಾರ್ಜ್ ಸಿಗ್ಮಾ ಇದ್ದರೆ ಮತ್ತು ಬೃಹತ್ ಚಾರ್ಜ್ ಸಾಲು ಮತ್ತು ಸಿಗ್ಮಾ ಇದ್ದರೆ ನಾನು ಚಾರ್ಜ್ ಸಾಂದ್ರತೆಯನ್ನು 1 ಓವರ್ r ಮೈನಸ್ r ಪ್ರೈಮ್ ಸಿಗ್ಮಾ r ಪ್ರೈಮ್ ಅನ್ನು ಮೇಲ್ಮೈ ಮೇಲೆ ಸಂಯೋಜಿಸಿದ್ದೇನೆ ಮತ್ತು 1 ಓವರ್ 4 ಪೈ ಎಪ್ಸಿಲಾನ್ 0 ಇಂಟಿಗ್ರೇಶನ್ ಸಾಲು r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ d s ಪ್ರೈಮ್ ಎಂದು ಬರೆಯುತ್ತೇನೆ ಇದು ನಿಮಗೆ ಏನು ಹೇಳುತ್ತದೆ ಸ್ಥಾಯೀವಿದ್ಯುತ್ತಿನ ಗುಣಲಕ್ಷಣಗಳು ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಅಥವಾ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಚಾರ್ಜ್ ಸಾಂದ್ರತೆಯ ಸಿಗ್ಮಾ ಈ ಪ್ರಮಾಣಕ್ಕೆ ಸಮನಾಗಿರುತ್ತದೆ ಮತ್ತು ಬೃಹತ್ ಸಾಂದ್ರತೆಯ ಸಾಲು ಇಲ್ಲಿ ಈ ಪ್ರಮಾಣಕ್ಕೆ ಸಮನಾಗಿರುತ್ತದೆ ಇದು p ನ ಭಿನ್ನತೆ ಎಂದು ಇದು ನಿಮಗೆ ಹೇಳುತ್ತದೆ ಆದ್ದರಿಂದ ವಿದ್ಯುತ್ ಅಥವಾ ಸ್ಥಾಯೀವಿದ್ಯುತ್ತಿನ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ನಾನು ಅರ್ಥೈಸಲಿದ್ದೇನೆ ಮೇಲ್ಮೈಯಲ್ಲಿ ಕೆಲವು ಚಾರ್ಜ್ ಧ್ರುವೀಕರಣ ಸಾಂದ್ರತೆ p r n ಡಾಟ್ p ಯೊಂದಿಗೆ ಬೃಹತ್ ವಸ್ತುವನ್ನು ನೀಡಿದರೆ ಅದು ಮೇಲ್ಮೈ ಚಾರ್ಜ್ ಸಾಂದ್ರತೆಯಂತಿದೆ ಮತ್ತು ಧ್ರುವೀಕರಣದ ಕಾರಣದಿಂದಾಗಿ ಈ ಚಾರ್ಜ್ ಗಳು ಅಥವಾ ಚಲಿಸಲು ಮುಕ್ತವಾಗಿಲ್ಲದ ಕಾರಣ ನಾನು ಇದನ್ನು ಕರೆಯುತ್ತೇನೆ ಬೌಂಡ್ ಚಾರ್ಜ್ ಗಳು ಮತ್ತು ಅದೇ ರೀತಿ p r ನ ಭಿನ್ನತೆ ನಾನು ಇಲ್ಲಿ ಪ್ರೈಮ್ ಅನ್ನು ಹೊಂದಿರಬೇಕಾಗಿಲ್ಲ ಇದು ಬೃಹತ್ ಚಾರ್ಜ್ ಸಾಂದ್ರತೆಯ ಸಾಲು r ಗೆ ಸಮಾನವಾಗಿರುತ್ತದೆ ಮತ್ತೆ ಇವು ಉಚಿತ ಚಾರ್ಜ್ ಗಳಲ್ಲ ನಾನು ಇದನ್ನು ಬೌಂಡ್ ಎಂದು ಕರೆಯಲಿದ್ದೇನೆ ಇದು ನಾವು ಮೊದಲು ಅಭಿವೃದ್ಧಿಪಡಿಸಿದ ಭೌತಿಕ ಚಿತ್ರದೊಂದಿಗೆ ಸ್ಥಿರವಾಗಿದೆ ಎಂದು ನೀವು ನೋಡುತ್ತೀರಿ ಧ್ರುವೀಕರಣವು ಮೇಲ್ಮೈ ಚಾರ್ಜ್ ಮತ್ತು ಬಾಂಡ್ ಚಾರ್ಜ್ ಗೆ ಕಾರಣವಾಯಿತು ಮತ್ತು p ಬಾಹ್ಯಾಕಾಶದಲ್ಲಿ ಹೇಗೆ ಬದಲಾಗುತ್ತದೆ ಎಂಬುದರ ವ್ಯತ್ಯಾಸವನ್ನು ನೀವು ನೋಡಬಹುದು ಅದು ಬದಲಾದರೆ ಅದು ಬೌಂಡ್ಗೆ ಕಾರಣವಾಗುತ್ತದೆ ಚಾರ್ಜ್ P ಸ್ಥಿರವಾಗಿದ್ದರೆ ಯಾವುದೇ ಬೃಹತ್ ಚಾರ್ಜ್ ಇರುವುದಿಲ್ಲ ಆದರೆ ಇನ್ನೂ ಮೇಲ್ಮೈ ಚಾರ್ಜ್ ಇರುತ್ತದೆ ಆದ್ದರಿಂದ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಗೆ ಸಂಬಂಧಿಸಿದಂತೆ p ಬೌಂಡ್ ಚಾರ್ಜ್ ಮೇಲ್ಮೈಗೆ ಸಮನಾಗಿರುತ್ತದೆ ಜೊತೆಗೆ ಬೃಹತ್ ಪ್ರಮಾಣದಲ್ಲಿರುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರವು ಸಹ ಇರುತ್ತದೆ ಇದು ಈ ಅಂತರದ ಚಾರ್ಜ್ ಗಳಿಗೆ ಏರಿಕೆಯಾಗುವುದಕ್ಕೆ ಸಮನಾಗಿರುತ್ತದೆ ನಾವು ಕೆಲವು ಉದಾಹರಣೆಯನ್ನು ನೋಡೋಣ ನಾನು ಎತ್ತರ h ತ್ರಿಜ್ಯ r ನ ಸಿಲಿಂಡರ್ ಹೊಂದಿದ್ದೇನೆ ಎಂದು ಭಾವಿಸೋಣ ಅಂದರೆ r h ಗಿಂತ ಹೆಚ್ಚಿನದಾಗಿದೆ ಆದ್ದರಿಂದ ಇದು ತುಂಬಾ ತೆಳುವಾದ ಡಿಸ್ಕ್ನಂತಿದೆ ಮತ್ತು ಇದು ಧ್ರುವೀಕರಣವನ್ನು ಹೊಂದಿರುತ್ತದೆ ಸ್ಥಿರ ಧ್ರುವೀಕರಣ p ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಅಥವಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದು ಬೌಂಡ್ ಚಾರ್ಜ್ ನಲ್ಲಿರುವ ಮೇಲ್ಮೈಗೆ ಸಮನಾಗಿರುತ್ತದೆ P ಸ್ಥಿರವಾಗಿರುವುದರಿಂದ ಒಳಗೆ ಯಾವುದೇ ಚಾರ್ಜ್ ಇಲ್ಲ ಆದರೆ ಮೇಲಿನ ಭಾಗದಲ್ಲಿ n ಹೊರಬರುತ್ತಿದೆ ಆದ್ದರಿಂದ p ಡಾಟ್ n ನನಗೆ ಮೇಲ್ಭಾಗದ ಮೇಲೆ ಧನಾತ್ಮಕ ಚಾರ್ಜ್ ಅನ್ನು ನೀಡುತ್ತದೆ ಸಿಗ್ಮಾ ಪ್ರಾಮಾಣಿಕ p ಮತ್ತು r ಒಂದೇ ದಿಕ್ಕಿನಲ್ಲಿರುತ್ತದೆ ಸಿಗ್ಮಾ b p ಡಾಟ್ n ಗೆ ಸಮಾನವಾಗಿರುತ್ತದೆ ಅದು p ಮತ್ತು ಕೆಳಗಿನ ಮೇಲ್ಮೈ ಋಣಾತ್ಮಕ ಚಾರ್ಜ್ ಅನ್ನು ನೀಡುತ್ತದೆ ಏಕೆಂದರೆ ಇಲ್ಲಿ ಈ ದಿಕ್ಕಿನಲ್ಲಿ n ಮತ್ತು p ಈ ದಿಕ್ಕಿನಲ್ಲಿದೆ ಆದ್ದರಿಂದ ಇದು ನನಗೆ ನಕಾರಾತ್ಮಕ ಚಾರ್ಜ್ ನೀಡುತ್ತದೆ ಮೈನಸ್ ಸಿಗ್ಮಾ ಮೈನಸ್ p ಗೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸಿರುವ ವಿಷಯವು ಪ್ಲಸ್ ಮತ್ತು ಮೈನಸ್ ಮೇಲ್ಮೈ ಚಾರ್ಜ್ ಗಳೊಂದಿಗೆ ಎರಡು ದೊಡ್ಡ ಪ್ಲೇಟ್ ಗಳಿಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಒಳಗೆ ವಿದ್ಯುತ್ ಕ್ಷೇತ್ರವು p ಗೆ ವಿರುದ್ಧವಾದ ದಿಕ್ಕಿನಲ್ಲಿ ಎಪ್ಸಿಲಾನ್ ನ ಮೇಲೆ p ಆಗಿರುತ್ತದೆ 0 ಅದು ಉದಾಹರಣೆಯಾಗಿದೆ ಉದಾಹರಣೆ ಎರಡು ತೆಗೆದುಕೊಳ್ಳೋಣ ಬದಲಾಗಿ ನಾನು ತೆಳುವಾದ ರಾಡ್ ಅನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಮತ್ತೆ p ಅನ್ನು ಒಳಗೆ ನೀಡಲಾಗಿದೆ ಈ ಉದ್ದವು ಇಲ್ಲಿನ ತ್ರಿಜ್ಯಕ್ಕಿಂತ ದೊಡ್ಡದಾಗಿದೆ ನಂತರ ನಾನು ಇದನ್ನು p ಗೆ ಸಮನಾಗಿ ಪರಿಗಣಿಸಬಹುದು ಸ್ಥಿರವಾಗಿರುತ್ತದೆ ಒಳಗೆ ಯಾವುದೇ ಚಾರ್ಜ್ ಇರುವುದಿಲ್ಲ ಒಳಗೆ ಬೃಹತ್ ಚಾರ್ಜ್ ಇಲ್ಲ ಆದರೆ ಮೇಲಿನ ಮತ್ತು ಕೆಳಗಿನ ತುದಿಗಳು ಮತ್ತೆ ನನಗೆ p ಅನ್ನು ಮೇಲ್ಮೈ ಚಾರ್ಜ್ ಸಾಂದ್ರತೆಯಾಗಿ ನೀಡುತ್ತವೆ ಮತ್ತು ಇದು ತುಂಬಾ ಚಿಕ್ಕದಾದ ಹೋಲಿಕೆಯಾಗಿರುವುದರಿಂದ ಉದ್ದಕ್ಕೆ ಹೋಲಿಸಿದರೆ ಬದಿಗಳಲ್ಲಿನ ಪ್ರದೇಶವು ತುಂಬಾ ಚಿಕ್ಕದಾಗಿದೆ ಇದನ್ನು ನಾನು ಎರಡು ಚಾರ್ಜ್ ಗಳಿಗೆ ಸಮಾನವೆಂದು ಪರಿಗಣಿಸಬಹುದು p ಪಟ್ಟು ಪೈ a ಸ್ಕ್ವೇರ್ ದೂರದಿಂದ ಪೈ a ಸ್ಕ್ವೇರ್ 1 ನಿಂದ ಬೇರ್ಪಡಿಸಲಾಗಿದೆ ಮತ್ತು ಕ್ಷೇತ್ರ ರೇಖೆಗಳು ಈ ಅಂದಾಜಿನಲ್ಲಿ ಈ ರೀತಿ ಕಾಣುತ್ತವೆ ಮೂರನೆಯ ಉದಾಹರಣೆಯಂತೆ ನಾವು ಒಂದು ಗೋಳವನ್ನು ತೆಗೆದುಕೊಳ್ಳೋಣ ಅದು ನಿರಂತರ ಧ್ರುವೀಕರಣವನ್ನು ಹೊಂದಿರುತ್ತದೆ ಒಂದು ಗೋಳಕ್ಕೆ n ಗೋಳಾಕಾರದ ನಿರ್ದೇಶಾಂಕದಲ್ಲಿ ಯುನಿಟ್ ವೆಕ್ಟರ್ r ನಂತೆಯೇ ಇರುತ್ತದೆ n ಯುನಿಟ್ ವೆಕ್ಟರ್ r ನಂತೆಯೇ ಇರುತ್ತದೆ ಮತ್ತು ಧ್ರುವೀಕರಣ p p z ಆಗಿದೆ ನಂತರ ಮೇಲ್ಮೈ ಚಾರ್ಜ್ ಸಿಗ್ಮಾ p d d n ಆಗಿರುತ್ತದೆ ಅದು p z ಡಾಟ್ r ಆಗಿದೆ ಮತ್ತು ಈ ಗೋಳಾಕಾರದ ನಿರ್ದೇಶಾಂಕಗಳ ಉಪನ್ಯಾಸದಿಂದ ನೀವು ಕರೆ ಮಾಡಿದರೆ ಇದು ಥೀಟಾ ದ p ಕೊಸೈನ್ ಆಗಿದೆ ಈ ಬದಿಯಲ್ಲಿ n ಈ ಕೆಳಭಾಗದಂತಿದೆ ಆದ್ದರಿಂದ ನೀವು ನೋಡುವುದೇನೆಂದರೆ ಕೊಸೈನ್ ಥೀಟಾ ಸಕಾರಾತ್ಮಕವಾಗಿರುವವರೆಗೆ ಸಿಗ್ಮಾ ಧನಾತ್ಮಕವಾಗಿರುತ್ತದೆ ನೀವು ಕೊಸೈನ್ ಥೀಟಾ 0 ಗೆ ಸಮನಾಗಿರುವಾಗ ಅದು ಚಿಕ್ಕದಾಗುತ್ತಾ ಹೋಗುತ್ತದೆ ಸಮಭಾಜಕದ ಮೇಲೆ ನಿಖರವಾಗಿ ಶೂನ್ಯವಾಗುತ್ತದೆ ಮತ್ತು ನಂತರ ಕೆಳಭಾಗದಲ್ಲಿ ಋಣಾತ್ಮಕವಾಗುತ್ತದೆ ಜೊತೆಗೆ ಅವಲಂಬನೆ p ಕೊಸೈನ್ ಥೀಟಾ ಬೃಹತ್ ಮೊತ್ತವನ್ನು ಹೇಗೆ ಬಂಧಿಸಲಾಗಿದೆ ಬೌಂಡ್ ಸಾಲು ಇದು ಡೈವರ್ಜೆನ್ಸ್ p 0 ಆಗಿರುತ್ತದೆ ಏಕೆಂದರೆ p ಸ್ಥಿರವಾಗಿರುತ್ತದೆ ಈಗ ನೀವು ನೆನಪಿಸಿಕೊಂಡರೆ ಇದು ಸಮಾನವಾಗಿರುತ್ತದೆ ಇದರಲ್ಲಿ ನಾವು ಸಿಗ್ಮಾ ಸಮಾನ ಸಿಗ್ಮಾ 0 ಕೊಸೈನ್ ಥೀಟಾವನ್ನು ಹೊಂದಿದ್ದೇವೆ ಮತ್ತು ಅದು ನನಗೆ ಏನು ನೀಡಿತು ಅದು ನನಗೆ ವಿರುದ್ಧ ದಿಕ್ಕಿನಲ್ಲಿ e ಕ್ಷೇತ್ರವನ್ನು ನೀಡುತ್ತದೆ ಇದರ ಪ್ರಮಾಣ ಸಿಗ್ಮಾ 0 ಓವರ್ 3 ಎಪ್ಸಿಲಾನ್ 0 ಮತ್ತು ಹೊರಗಡೆ ಅದು ಎರಡು ಸ್ವಲ್ಪ ಬೇರ್ಪಟ್ಟ ಚಾರ್ಜ್ಡ್ ಗೋಳದ ಧನಾತ್ಮಕ ಮತ್ತು ಋಣಾತ್ಮಕ ಗೋಳಗಳ ಕ್ಷೇತ್ರವಾಗುತ್ತದೆ ಮತ್ತು ನಾನು ಮಾಡದ ದ್ವಿಧ್ರುವಿಯಂತೆ ಆಗುತ್ತದೆ ಮತ್ತು ಅದನ್ನು ನಾನು ಮಾಡಲಿಲ್ಲ ಮತ್ತು ಆ ಉದಾಹರಣೆಯನ್ನು ಪರಿಹರಿಸಿದೆ ಆದರೆ ಈಗ ನೀವು ನೋಡಬಹುದು ನಾವು ಅದನ್ನು ಪಡೆದ ರೀತಿ ಇದು ಎರಡು ವಿರುದ್ಧವಾಗಿತ್ತು ನಾವು ಗೋಳಗಳನ್ನು ಸ್ವಲ್ಪ ಸ್ಥಳಾಂತರಿಸುತ್ತೇವೆ ಅದು ಹೊರಗಿನ ಗೋಳಕ್ಕೆ ಇದು ದ್ವಿಧ್ರುವಿಯಾಗಿ ಪರಿಣಮಿಸುತ್ತದೆ ಆದ್ದರಿಂದ ಇದು ಈ ಹಿಂದೆ ಅದೇ ಕ್ಷೇತ್ರವನ್ನು ಸಹ ನನಗೆ ನೀಡುತ್ತದೆ ಇದು ನನಗೆ ಸ್ಥಿರವಾದ e ಅನ್ನು ನೀಡುತ್ತದೆ ಅದು 3 ಎಪ್ಸಿಲಾನ್ 0 ಕ್ಕಿಂತ ಹೆಚ್ಚು ಮತ್ತು ಹೊರಗಡೆ ನನಗೆ ದ್ವಿಧ್ರುವಿ ಕ್ಷೇತ್ರವನ್ನು ನೀಡುತ್ತದೆ ದ್ವಿಧ್ರುವಿ p ದ್ವಿಧ್ರುವಿ ಚಲನೆ p ಇದು 4 ಪೈ ಬೈ 3 r ಕ್ಯೂಬ್ಡ್ b ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ನೋಡಿದ ಸಂಗತಿಯೆಂದರೆ ಧ್ರುವೀಕರಣವನ್ನು ಚಾರ್ಜ್ ವಿತರಣೆಯೆಂದು ನಾನು ಹೇಗೆ ಭಾವಿಸುತ್ತೇನೆ ಏಕೆಂದರೆ ಡೈವರ್ಜೆನ್ಸ್ ನನಗೆ ಬೃಹತ್ ಚಾರ್ಜ್ ವಿತರಣೆ ಬೃಹತ್ ಚಾರ್ಜ್ ಸಾಂದ್ರತೆ ಮತ್ತು n ನೊಂದಿಗೆ ಸ್ಟಾಕ್ ಉತ್ಪನ್ನವನ್ನು ನೀಡುತ್ತದೆ ಅಲ್ಲಿ n ಸಾಮಾನ್ಯ ಹೊರಹೋಗುತ್ತದೆ ಡೈಎಲೆಕ್ಟ್ರಿಕ್ ನನಗೆ ಮೇಲ್ಮೈ ಚಾರ್ಜ್ ಸಾಂದ್ರತೆಯನ್ನು ನೀಡುತ್ತದೆ ಮತ್ತು ನಾನು ಪೊಟೆನ್ಶಿಯಲ್ ಮತ್ತು ಕ್ಷೇತ್ರವನ್ನು ಲೆಕ್ಕಹಾಕಬಲ್ಲ ರೂಪ